ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ ಮಾಡ್ಯೂಲ್ 15 ಕ್ಕೆ ಸುಸ್ವಾಗತ ಕಳೆದ 4 ಮಾಡ್ಯೂಲ್ ಗಳಲ್ಲಿ ಒಬ್ಜೆಕ್ಟ್ ಗಳು ಮತ್ತು ಕ್ಲಾಸ್ ಗಳು ಮತ್ತು ಅವುಗಳ ಸಂಬಂಧಗಳ ಸ್ವರೂಪವನ್ನು ಪರಿಚಯಿಸುತ್ತಿದ್ದೇವೆ ಹಾಗೂ ನಾವು ಚರ್ಚಿಸುತ್ತಿದ್ದೇವೆ ಈ ಮಾಡ್ಯೂಲ್ ನಲ್ಲಿ ಉತ್ತಮ ಗುಣಮಟ್ಟದ ಕ್ಲಾಸ್ ಗಳು ಮತ್ತು ಒಬ್ಜೆಕ್ಟ್ಗಳನ್ನು ಹೇಗೆ ನಿರ್ಮಿಸುವುದು ಎಂದು ನಿರ್ಧರಿಸಲು ನಾವು ಕೆಲವು ಮೂಲಭೂತ ನಿಯತಾಂಕಗಳನ್ನು ಕುರಿತು ಮಾತನಾಡುತ್ತೇವೆ ಒಬ್ಜೆಕ್ಟ್ಗಳ ಕ್ಲಾಸ್ ಗಳಲ್ಲಿ ನನ್ನ ಡಿಸೈನ್ ಉತ್ತಮವಾದುದು ಮಧ್ಯಮ ಕಾರ್ಯಸಾಧ್ಯವಾಗಿದೆಯೆ ಅಥವಾ ಅದು ಕರುಣಾಜನಕವಾಗಿದೆ ಮತ್ತು ನನಗೆ ಸಾಕಷ್ಟು ಹಣ ವೆಚ್ಚವಾಗುತ್ತದೆಯೇ ಎಂದು ಅದು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಈ ಮಾಡ್ಯೂಲ್ ನಲ್ಲಿ ನಾವು ಗುಣಮಟ್ಟದ ಕೆಲವು ಕ್ರಮಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತೇವೆ ಮತ್ತು ನಂತರ ನಾನು ಕ್ಲಾಸ್ ಡಿಸೈನ್ ಅನ್ನು ಮಾಡುತ್ತಿದ್ದರೆ ಡಿಸೈನ್ ನ ನಿರ್ದಿಷ್ಟ ಅಂಶಗಳ ಬಗ್ಗೆ ನಾನು ಕಾರ್ಯಾಚರಣೆಗಳು ಸಂಬಂಧಗಳನ್ನು ನಿರ್ಧರಿಸಬೇಕು ಮತ್ತು ಅನುಷ್ಠಾನವನ್ನು ಖಂಡಿತವಾಗಿ ಕಂಡುಹಿಡಿಯಬೇಕು ನೀವು ಕಾಳಜಿ ವಹಿಸಬೇಕಾದ ನಾಲ್ಕು ಸಮಸ್ಯೆಗಳನ್ನು ನಾನು ಹೈಲೈಟ್ ಮಾಡುತ್ತೇನೆ ನೀವು ಈ ಡಿಸೈನ್ ಗಳನ್ನು ಮಾಡುವಾಗ ಜಾಗರೂಕರಾಗಿರಬೇಕು ಆದ್ದರಿಂದ ಗುಣಮಟ್ಟದ ಅಳತೆಯ ದೃಷ್ಟಿಯಿಂದ ಹಲವಾರು ಯೋಜನೆಗಳು ಯಶಸ್ಸುಗಳು ಮತ್ತು ವೈಫಲ್ಯಗಳ ಸಂಶೋಧನೆ ಮತ್ತು ಅನುಭವದ ನಂತರ ಒಂದು ಅಮೂರ್ತತೆಯನ್ನು ಚೆನ್ನಾಗಿ ಸೆರೆಹಿಡಿಯಲಾಗಿದೆಯೆ ಎಂದು ನಿರ್ಧರಿಸಲು ಸಮುದಾಯವು ಐದು ಪ್ರಮುಖ ಕ್ರಮಗಳನ್ನು ಬಳಸಲು ಹೆಚ್ಚು ಕಡಿಮೆ ಒಪ್ಪಿಕೊಂಡಿದೆ ಅಥವಾ ಸುಧಾರಣೆಗೆ ಅವಕಾಶವಿದೆ ಆದ್ದರಿಂದ ಮೊದಲನೆಯದು ಕಪ್ಲಿಂಗ್ ಕಪ್ಲಿಂಗ್ ಮೂಲತಃ ನಾನು ಎರಡು ಕ್ಲಾಸ್ ನ ಮಾಡ್ಯೂಲ್ ಗಳನ್ನು ಹೊಂದಿದ್ದರೆ ಅದು ಹೇಗೆ ಕಪ್ಲಿಂಗ್ ಮಾಡಲಾಗಿದೆ ಅವು ಎಷ್ಟು ನಿಕಟ ಸಂಬಂಧ ಹೊಂದಿವೆ ಎಂದು ಹೇಳುತ್ತದೆ ಈಗ ಖಂಡಿತವಾಗಿಯೂ ಎರಡು ಕ್ಲಾಸ್ಗಳಿದ್ದರೆ ಎರಡು ವಿಭಿನ್ನ ಕ್ಲಾಸ್ ಗಳಿವೆ ಮತ್ತು ಈ ಕ್ಲಾಸ್ ಇತರ ಕ್ಲಾಸ್ ಗಳಿಂದ ಸಾಕಷ್ಟು ಮಾಹಿತಿಯನ್ನು ಬಳಸುತ್ತದೆ ಆ ಕ್ಲಾಸ್ ಈ ಕ್ಲಾಸ್ ನಿಂದ ಸಾಕಷ್ಟು ಮಾಹಿತಿಯನ್ನು ಬಳಸುತ್ತದೆ ಮತ್ತು ಹೀಗೆ ನಂತರ ಖಂಡಿತವಾಗಿಯೂ ಇದು ಒಳ್ಳೆಯದಲ್ಲ ಅವುಗಳನ್ನು ಪ್ರತ್ಯೇಕ ಕ್ಲಾಸ್ಗಳಾಗಿ ಮಾಡಿ ಅವರು ಒಂದೇ ಮಾಡ್ಯೂಲ್ ನಲ್ಲಿರಬೇಕು ಒಂದೇ ಕ್ಲಾಸ್ ನಲ್ಲಿರಬೇಕು ಆದ್ದರಿಂದ ನಾವು ಎರಡು ಕ್ಲಾಸ್ ಗಳನ್ನು ಹೊಂದಿದ್ದರೆ ಮತ್ತು ನಮ್ಮಲ್ಲಿರುವ ಕಪ್ಲಿಂಗ್ ಇದ್ದರೆ ಅದು ಮೂಲತಃ ಅವರು ವಿನಿಮಯ ಮಾಡಿಕೊಳ್ಳಬೇಕಾದ ಸಂದೇಶಗಳ ಸಾಂದ್ರತೆಯು ಕಡಿಮೆಯಾಗಿರಬೇಕು ಆದ್ದರಿಂದ ಅಂತರ ಕ್ಲಾಸ್ ಕಪ್ಲಿಂಗ್ ಅನ್ನು ಕನಿಷ್ಠ ಮಟ್ಟದಲ್ಲಿ ಇಡಬೇಕು ಈಗ ಸಹಜವಾಗಿ ಇದು ನಾವು ಬೋಧಿಸುತ್ತಿರುವ ಹಿಂದಿನ ಡಿಸೈನ್ ತತ್ವಗಳಲ್ಲಿ ಒಂದನ್ನು ವಿರೋಧಿಸುತ್ತದೆ ಇನ್ಹೇರಿಟೆನ್ಸ್ ಒಳ್ಳೆಯದು ಏಕೆಂದರೆ ಅದು ಉತ್ತಮ ಶ್ರೇಣಿಯನ್ನು ನೀಡುತ್ತದೆ ಆದರೆ ಖಂಡಿತವಾಗಿಯೂ ನಾವು ಇನ್ಹೇರಿಟೆನ್ಸ್ ಬಳಸುತ್ತಿದ್ದರೆ ನಮ್ಮಲ್ಲಿ ಅತಿ ಹೆಚ್ಚು ಕಪ್ಲಿಂಗ್ ಇದೆ ಏಕೆಂದರೆ ಯಾವುದೇ ಸೂಪರ್ಕ್ಲಾಸ್ ಬದಲಿಗೆ ಯಾವುದೇ ಸಬ್ಕ್ಲಾಸ್ ಸೂಪರ್ಕ್ಲಾಸ್ ನಿಂದ ಸಂಪೂರ್ಣ ಮಾಹಿತಿಯನ್ನು ಬಳಸುತ್ತದೆ ಆದ್ದರಿಂದ ಅವುಗಳಲ್ಲಿ ಸಾಕಷ್ಟು ಕಪ್ಲಿಂಗ್ ಇದೆ ಆದರೆ ನೀವು ಎಷ್ಟು ಕಪಲ್ ಗಳನ್ನು ಅಥವಾ ಎಷ್ಟು ಇನ್ಹೇರಿಟೆನ್ಸ್ ಗಳನ್ನು ಬಳಸುತ್ತೀರಿ ಎಂಬ ವಿಷಯದಲ್ಲಿ ಯಾವಾಗಲೂ ವ್ಯಾಪಾರ ವಹಿವಾಟು ಇರುತ್ತದೆ ಎರಡನೆಯ ತತ್ವ ಅಥವಾ ಎರಡನೆಯ ಅಳತೆ ಕೋಹೇಷನ್ ಆಗಿದೆ ಅಂದರೆ ನಾನು ಒಬ್ಜೆಕ್ಟ್ ಹೊಂದಿದ್ದರೆ ನಾನು ಕ್ಲಾಸ್ ಅನ್ನು ಹೊಂದಿದ್ದರೆ ಎಲ್ಲಾ ಡೇಟಾ ಸದಸ್ಯರು ಮತ್ತು ವಿಧಾನಗಳು ಸಂದೇಶಗಳು ಒಟ್ಟಿಗೆ ಅಸ್ತಿತ್ವದಲ್ಲಿ ಇರಬೇಕು ನಾನು ಒಂದು ಕ್ಲಾಸ್ ಗೆ ಹೆಚ್ಚು ಸಂಬಂಧಿಸುತ್ತಿಲ್ಲ ಅದು ಸಂಬಂಧವಿಲ್ಲದ ವಿಷಯಗಳು ನಾನು ಅವುಗಳನ್ನು ಒಟ್ಟಿಗೆ ಸೇರಿಸುತ್ತಿದ್ದೇನೆ ಅದರ ಆಧಾರದ ಮೇಲೆ ನಾವು ನಿರ್ಧರಿಸಬೇಕಾಗಿದೆ ಆದ್ದರಿಂದ ಕೋಹೇಷನ್ ಹೆಚ್ಚು ಇರಬೇಕು ಅದು ಇಂಟ್ರಾ ಕ್ಲಾಸ್ ಎಲ್ಲಾ ವಿಭಿನ್ನ ವಿಧಾನಗಳು ಮತ್ತು ನಾವು ಒಂದು ಕ್ಲಾಸ್ ನಲ್ಲಿ ಇಡುವ ಸದಸ್ಯರು ಅವು ನಿಕಟ ಸಂಬಂಧವನ್ನು ಹೊಂದಿರಬೇಕು ಆದ್ದರಿಂದ ಪ್ರತ್ಯೇಕತೆಯ ವಿಭಿನ್ನ ಅಂಶಗಳ ವಿಷಯದಲ್ಲಿ ನಾವು ಇದನ್ನು ಒಟ್ಟಾರೆಯಾಗಿ ಚರ್ಚಿಸಿದ್ದೇವೆ ಮತ್ತು ಎರಡು ಘಟಕಗಳ ನಡುವೆ ಎರಡು ಮಾಡ್ಯೂಲ್ ಗಳ ನಡುವೆ ಮಾಡ್ಯೂಲ್ ಗಳಾದ್ಯಂತ ಹೋಗುವ ದಟ್ಟಣೆಯು ಗಮನಾರ್ಹವಾಗಿ ಕಡಿಮೆಯಾಗಿರಬೇಕು ಆದರೆ ಹೋಗುವ ದಟ್ಟಣೆ ಮಾಡ್ಯೂಲ್ ನ ಒಳಗೆ ಗಮನಾರ್ಹವಾಗಿ ಹೆಚ್ಚಿರಬೇಕು ಮತ್ತು ಅದು ಕಪ್ಲಿಂಗ್ ಮತ್ತು ಕೋಹೇಷನ್ ನ ಮೂಲ ಅರ್ಥವಾಗಿದೆ ಆದ್ದರಿಂದ ಅವುಗಳು ಕ್ರಮಗಳಾಗಿವೆ ಎರಡನೆಯ ಮುಂದಿನ ಎರಡು ಕ್ರಮಗಳು ಸಹ ಸಂಬಂಧಿಸಿವೆ ಡಿಸೈನ್ ಸಾಕಷ್ಟು ಇರಬೇಕು ಅದು ನೀವು ಕನಿಷ್ಟ ಡಿಸೈನ್ ಅನ್ನು ಮಾಡಬೇಕು ನೀವು ಡಿಸೈನ್ ಅನ್ನು ಮಾಡಬಾರದು ಅದು ಇಂಟರ್ಫೇಸ್ ನಲ್ಲಿ ಸಾಕಷ್ಟು ವಿಧಾನಗಳನ್ನು ಹೊಂದಿದ್ದು ಅದು ಅಗತ್ಯವಿಲ್ಲದಿರಬಹುದು ಉದಾಹರಣೆಗೆ ನೀವು ಯಾವಾಗಲೂ ಸ್ಟ್ಯಾಕ್ ಗಳನ್ನು ಡಿಸೈನ್ ಗೊಳಿಸುವ ಬಗ್ಗೆ ಮಾತನಾಡುವ ಸ್ಟ್ಯಾಕ್ ಅನ್ನು ನೀವು ಡಿಸೈನ್ ಮಾಡುತ್ತಿದ್ದೀರಿ ಒಂದು ಪುಶ್ ಇದೆ ಪೋಪ್ ಇದೆ ಡಬಲ್ ಪುಶ್ ಮಾಡುವ ವಿಧಾನದ ಬಗ್ಗೆ ನಾನು ಯೋಚಿಸಬಲ್ಲೆ ಅದು ಟೆಕ್ಸ್ಟ್ ನ ಎರಡು ಅಂಶಗಳು ಮತ್ತು ಅವುಗಳನ್ನು ಒಂದರ ನಂತರ ಒಂದಕ್ಕೆ ತಳ್ಳುತ್ತದೆ ನಾನದನ್ನು ಮಾಡಬಲ್ಲೆ ನಾನು ಇದನ್ನು ಈ ರೀತಿ ಅರ್ಥೈಸುತ್ತೇನೆ ನಾನು ಸ್ಟಾಕ್ ನ ಶಬ್ದಾರ್ಥವನ್ನು ಸರಿಯಾಗಿ ಮಾಡಬಹುದು ಆದರೆ ಉತ್ತಮ ಡಿಸೈನ್ ಯಾವುದೂ ಇಲ್ಲ ಏಕೆಂದರೆ ಅದು ಡಿಸೈನ್ ನ ಕನಿಷ್ಠ ತತ್ವಕ್ಕೆ ವಿರುದ್ಧವಾಗಿರುತ್ತದೆ ಸ್ಟ್ಯಾಂಡರ್ಡ್ ಪುಶ್ ನೊಂದಿಗೆ ಮಾಡಲು ಸಾಧ್ಯವಿದೆ ಆದ್ದರಿಂದ ನನ್ನ ಸ್ಟ್ಯಾಕ್ ನಲ್ಲಿ ಡಬಲ್ ಪುಶ್ ರೀತಿಯ ಕಾರ್ಯಾಚರಣೆಗಳು ಲಭ್ಯವಿರಬಾರದು ಮತ್ತು ಇನ್ನೊಂದು ಅಂಶ ಸಂಪೂರ್ಣತೆಯು ಇನ್ನೊಂದು ಬದಿಯಲ್ಲಿ ಡಿಸೈನ್ ದೃಷ್ಟಿಯಿಂದ ನಾನು ಕವರ್ ಮಾಡಲು ಬೇಕಾದ ಎಲ್ಲವನ್ನೂ ನಾನು ಹೇಗೆ ಆವರಿಸಿದೆ ಎಂದು ಹೇಳುತ್ತದೆ ಉದಾಹರಣೆಗೆ ನಾನು ಪುಶ್ ಪೋಪ್ ಮತ್ತು ಮೇಲ್ಭಾಗವನ್ನು ಹೊಂದಿರುವ ಮತ್ತು ಖಾಲಿಯಾಗಿರದ ಸ್ಟಾಕ್ ಅನ್ನು ಡಿಸೈನ್ ಮಾಡಿದರೆ ವಿಶ್ಲೇಷಣೆಯ ಮೂಲಕ ಇದು ಸಂಪೂರ್ಣ ಡಿಸೈನ್ ಅಲ್ಲ ಎಂದು ನಾನು ವಿವರಿಸಲು ಸಮರ್ಥನಾಗಿರಬೇಕು ಏಕೆಂದರೆ ಸನ್ನಿವೇಶಗಳು ಇರುತ್ತವೆ ಅಲ್ಲಿ ನೀವು ನಿಜವಾಗಿಯೂ ಮೇಲಕ್ಕೆ ಆಹ್ವಾನಿಸಬೇಕೇ ಸಂದೇಶವನ್ನು ಕಳುಹಿಸಬೇಕೆ ಅಥವಾ ನಿಮಗೆ ನಿಜವಾಗಿ ಪೋಪ್ ಸಂದೇಶವನ್ನು ಅಂಟಿಕೊಳ್ಳಬೇಕೆ ಎಂದು ನಿಮಗೆ ತಿಳಿದಿರುವುದಿಲ್ಲ ನಾವು ಮಾತನಾಡಿದ ಒಪ್ಪಂದದ ಖಾತರಿಗಗಳಾಗಿದೆ ಆದ್ದರಿಂದ ಈ ರೀತಿಯಾಗಿ ಸಮರ್ಪಕತೆ ಮತ್ತು ಸಂಪೂರ್ಣತೆಯು ನಾವು ನಿಯಮಿತವಾಗಿ ಅನ್ವಯಿಸಬೇಕಾದ ಎರಡು ಕ್ರಮಗಳು ನಾವು ಕ್ಲಾಸ್ ಅನ್ನು ಡಿಸೈನ್ ಮಾಡುವಾಗ ಮತ್ತು ಅಂತಿಮವಾಗಿ ಅದು ಪ್ರಾಚೀನತೆಯಾಗಿದೆ ನೀವು ನಿರ್ಮಿಸುವ ಆದಿಮ ಯಾವುದು ಎಂಬುದರ ಕುರಿತು ನೀವು ನಿರ್ಧರಿಸಬೇಕು ಈಗ ಖಂಡಿತವಾಗಿಯೂ ನೀವು ಬಳಸುತ್ತಿರುವ ಒಒಪಿ ಭಾಷೆಯಿಂದ ಕೆಲವು ಆದಿಮಗಳನ್ನು ನೀಡಬೇಕಾಗಿದೆ ಆದ್ದರಿಂದ ಅವು ಸಾಮಾನ್ಯವಾಗಿ ಕ್ಲಾಸ್ ಗಳ ಪ್ರತಿನಿಧಿಗಳು ಹಾಗು ಅಂತರ್ ನಿರ್ಮಿತ ಪ್ರಕಾರಗಳಾಗಿವೆ ಆದರೆ ಅದರ ಆಧಾರದ ಮೇಲೆ ನೀವು ವಿಭಿನ್ನ ಕ್ಲಾಸ್ ಗಳಾಗಿರಲು ನಿರ್ಧರಿಸುವುದು ನಿರ್ವಹಿಸಬೇಕಾದ ಆದಿಮಗಳನ್ನು ಆಧರಿಸಿದೆ ಆದ್ದರಿಂದ ಇದು ಒಂದು ರೀತಿಯ ವ್ಯಕ್ತಿ ನಿಷ್ಠ ನಿರ್ಧಾರ ಆದರೆ ನಾವು ಏನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಬಹುದು ಎಂಬುದರ ಮೇಲೆ ಇದು ಗಮನಾರ್ಹವಾಗಿ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಈ ಐದು ತತ್ವಗಳು ಯಾವುದೇ ಅಮೂರ್ತತೆಗಳನ್ನು ನಿರ್ಣಯಿಸಲು ಕಪ್ಲಿಂಗ್ ಕೊಹೇಷನ್ ಸಮರ್ಪಕತೆ ಸಂಪೂರ್ಣತೆ ಮತ್ತು ಪ್ರಾಚೀನತೆಯ ಕ್ರಮಗಳು ಅಗತ್ಯವಾಗಿರುತ್ತದೆ ಆದ್ದರಿಂದ ನಿಮ್ಮ ಡಿಸೈನ್ ಅನ್ನು ಪೂರ್ಣಗೊಳಿಸಿದಾಗ ನೀವು ಡಿಸೈನ್ ಅನ್ನು ಸುಧಾರಿಸಬೇಕಾದರೆ ಈ ಕ್ರಮಗಳನ್ನು ಮಾಡುವ ಮತ್ತು ಪರಿಶೀಲಿಸುವತ್ತ ಗಮನಹರಿಸಲು ಪ್ರಯತ್ನಿಸಬೇಕು ಮುಂದೆ ನಿಮ್ಮ ಕಾರ್ಯಾಚರಣೆಗಳನ್ನು ನೀವು ಹೇಗೆ ಆರಿಸಬೇಕು ಎಂಬುದರ ಕುರಿತು ನಾವು ಸ್ವಲ್ಪ ಮಾತನಾಡಲು ಅವಕಾಶ ಮಾಡಿಕೊಡುತ್ತೇವೆ ಆದ್ದರಿಂದ ಅದು ನೀವು ಮಾಡಬೇಕಾದ ಮೊದಲನೆಯದು ಕ್ಲಾಸ್ ಡಿಸೈನ್ ನೊಂದಿಗೆ ನೀವು ಹೇಗೆ ಪ್ರಾರಂಭಿಸಬೇಕು ಇಡೀ ಸನ್ನಿವೇಶವು ಕ್ಲೈಂಟ್ ಸರ್ವರ್ ಆಧಾರಿತವಾಗಿದೆ ಎಂದು ನಾವು ಖಂಡಿತವಾಗಿ ನೋಡಿದ್ದೇವೆ ಅಲ್ಲಿ ಗ್ರಾಹಕರು ಇದ್ದಾರೆಯೇ ಸರ್ವರ್ ಗಳು ಮತ್ತು ಸಂದೇಶಗಳು ಅವುಗಳ ನಡುವೆ ಹಾದುಹೋಗುತ್ತವೆ ಆದ್ದರಿಂದ ನಾವು ಖಂಡಿತವಾಗಿಯೂ ನಿರ್ಧರಿಸಬೇಕಾದ ಮೊದಲ ವಿಷಯವೆಂದರೆ ಸಂದೇಶಗಳ ಸಮೂಹ ಯಾವುದು ಅದರ ಆಂತರಿಕತೆ ಯಾವುದು ಅಥವಾ ಇತರರೊಂದಿಗೆ ಅದರ ಸಂಬಂಧಗಳು ಏನು ಎಂಬುದರ ಕುರಿತು ನಾವು ಮಾತನಾಡುವ ಮೊದಲು ಒಂದು ನಿರ್ದಿಷ್ಟ ಕ್ಲಾಸ್ ಗೆ ಬೆಂಬಲಿಸಬೇಕಾದ ಕಾರ್ಯಾಚರಣೆಗಳು ಯಾವುವು ಆದ್ದರಿಂದ ನೀವು ಇಂಟರ್ಫೇಸ್ ಅನ್ನು ರಚಿಸುವಾಗ ಸುಲಭದ ಸಮಸ್ಯೆಯಲ್ಲ ಆದರೆ ನೀವು ಈ ಎರಡು ಅಂಶಗಳ ಬಗ್ಗೆ ಪ್ರಾಥಮಿಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಒಂದು ಇಂಟರ್ಫೇಸ್ ನ ಒಟ್ಟಾರೆ ವರ್ತನೆಗೆ ಹೆಚ್ಚು ಸಂಬಂಧಿಸಿದೆ ಮತ್ತು ಇನ್ನೊಂದು ಇಂಟರ್ಫೇಸ್ ನ ಕ್ರಿಯಾತ್ಮಕವಲ್ಲದ ಅನುಷ್ಠಾನಕ್ಕೆ ಸಂಬಂಧಿಸಿದ ಸ್ವರೂಪಕ್ಕೆ ಹೆಚ್ಚು ಸಂಬಂಧಿಸಿದೆ ಕ್ರಿಯಾತ್ಮಕ ಶಬ್ದಾರ್ಥ ಮತ್ತು ಸಮಯದ ಸ್ಥಳ ಶಬ್ದಾರ್ಥ ಆದ್ದರಿಂದ ನಾವು ಈ ಬಗ್ಗೆ ಒಂದೊಂದಾಗಿ ಮಾತನಾಡೋಣ ಕ್ರಿಯಾತ್ಮಕ ಶಬ್ದಾರ್ಥದಲ್ಲಿ ನೀವು ಕ್ಲಾಸ್ ಗೆ ಒದಗಿಸುವ ನೀವು ನಿರ್ವಹಿಸುವ ವಿಭಿನ್ನ ವಿಧಾನಗಳು ಅದು ಒಂದು ದೊಡ್ಡ ವ್ಯಾಪಾರವಾಗಿದೆ ಅಂದರೆ ಇವುಗಳು ಅತ್ಯಂತ ಯಶಸ್ವಿ ವಿನ್ಯಾಸಕರಿಂದ ಪ್ರಮಾಣಿತ ಪ್ರಿಸ್ಕ್ರಿಪ್ಷನ್ ಗಳಾಗಿವೆ ಆದರೆ ನಾನು ಅದನ್ನು ತುಂಬಾ ಸರಳವಾಗಿ ಹೇಳುತ್ತೇನೆ ನೀವು ನೆನಪಿಡುವ ಎರಡು ಪದಗಳು ನೀವು ಕಾರ್ಯಾಚರಣೆಗಳನ್ನು ಡಿಸೈನ್ ಮಾಡುವಾಗ ನೀವು ವಿಧಾನಗಳನ್ನು ಡಿಸೈನ್ ಮಾಡುವಾಗ ನೀವು ಯಾವಾಗಲೂ ವ್ಯಾಪಾರವನ್ನು ಮಾಡಬೇಕಾಗಿರುವುದು ತುಂಬಾ ಉತ್ತಮವಾಗಿರುವುದು ಮತ್ತು ತುಂಬಾ ಒರಟಾಗಿರುವುದರ ನಡುವೆ ನೀವು ಕಾರ್ಯಾಚರಣೆಗಳನ್ನು ಹೊಂದಿದ್ದರೆ ಅಂದರೆ ಪ್ರತಿಯೊಂದು ಕಾರ್ಯಾಚರಣೆ ನಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತದೆ ನಾನು ಮೌಲ್ಯವನ್ನು ಹೆಚ್ಚಿಸುವ ಒಂದು ಕಾರ್ಯಾಚರಣೆಯನ್ನು ಹೊಂದಿದ್ದೇನೆ ನನಗೆ ಮತ್ತೊಂದು ಕಾರ್ಯಾಚರಣೆ ಇದೆ ಅದು ಕೇವಲ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಆ ಸಂಖ್ಯೆಯ ಎಲ್ಎಸ್ಬಿ ಅನ್ನು ತೆಗೆದುಕೊಳ್ಳುತ್ತದೆ ಬಹುಶಃ ನಾನು ತುಂಬಾ ಉತ್ತಮವಾಗುತ್ತಿದ್ದೇನೆ ಅದೇ ಸಮಯದಲ್ಲಿ ನಾನು ಬ್ಯಾಂಕ್ ಖಾತೆ ನಿರ್ವಹಣೆಗೆ ಡಿಸೈನ್ ಮಾಡುತ್ತೀದ್ದರೆ ನಾನು ಒಂದು ಇಂಟರ್ಫೇಸ್ ಅನ್ನು ಹೊಂದಿದ್ದೇನೆ ಅದರ ಮೂಲಕ ಬಳಕೆದಾರ ಹೆಸರು ಬಳಕೆದಾರರ ಐಡಿ ಮತ್ತು ಪಾಸ್ವರ್ಡ್ ತೆಗೆದುಕೊಳ್ಳಲಾಗಿದೆ ಖಾತೆಯನ್ನು ಗುರುತಿಸಲಾಗಿದೆ ಎಂದು ದೃಢಿಕರಿಸಲಾಗಿದೆ ಇದನ್ನು ಪ್ರದರ್ಶಿಸಲಾಗುತ್ತದೆ ಮತ್ತು ಅದೇ ವಿಧಾನದಲ್ಲಿ ಖಾತೆಯ ಸಮತೋಲನವನ್ನು ತೋರಿಸಲಾಗುತ್ತದೆ ಯಾವುದೇ ಓವರ್ಡ್ರಾಫ್ಟ್ ಡೀಫಾಲ್ಟ್ ಇದ್ದರೆ ಆ ಸಂದೇಶವನ್ನು ಹೊರಹಾಕಲಾಗುತ್ತದೆ ಮತ್ತು ಹೀಗೆ ಆದ್ದರಿಂದ ನಾನು ಒಂದೇ ಸಂದೇಶದಲ್ಲಿ ಒಂದೇ ಕಾರ್ಯಾಚರಣೆಯಲ್ಲಿ ಮಾಡುತ್ತೇನೆ ನಂತರ ನಾನು ಎರಡು ಕೋಡ್ ಗಳನ್ನು ಪಡೆಯುತ್ತಿದ್ದೇನೆ ಆದ್ದರಿಂದ ಆ ವ್ಯಾಪಾರ ವಹಿವಾಟು ಬಹಳ ಮುಖ್ಯ ಮತ್ತು ಖಂಡಿತವಾಗಿಯೂ ಅಲ್ಲಿಯೇ ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಮತ್ತು ಡಿಸೈನ್ ಬಹಳ ಕಾಂಕ್ರೀಟ್ ಆದ ವಿಜ್ಞಾನವಾಗಿರುವುದಕ್ಕಿಂತ ಕಲೆಗಳ ಕಡೆಗೆ ಸ್ವಲ್ಪಮಟ್ಟಿಗೆ ಅನುಭವಿಸುತ್ತದೆ ಯಾಕೆಂದರೆ ನೀವು ನಮಗೆ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಯಾವುದು ತುಂಬಾ ಒಳ್ಳೆಯದು ಮತ್ತು ತುಂಬಾ ಒರಟಾಗಿದೆ ಆದರೆ ನೀವು ಯಾವಾಗಲೂ ಈ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಬೇಕು ಆದ್ದರಿಂದ ನೀವು ಯಾವುದೇ ಕಾರ್ಯಾಚರಣೆಯನ್ನು ಡಿಸೈನ್ ಮಾಡಿದರು ನಾನು ಇದನ್ನು ಎರಡು ಅಥವಾ ಹೆಚ್ಚಿನ ಇತರ ಕಾರ್ಯಾಚರಣೆಗಳಾಗಿ ವಿಂಗಡಿಸಬೇಕಾಗಿತ್ತು ಅದೇ ಸಮಯದಲ್ಲಿ ಈ ಎಲ್ಲಾ ವಿಧಾನಗಳನ್ನು ನೀಡಿದ ಕ್ಲಾಸ್ ಅನ್ನು ಕೇಳಿ ಎರಡು ಅಥವಾ ಹೆಚ್ಚಿನ ಕಾರ್ಯಾಚರಣೆಗಳನ್ನು ಸಂಯೋಜಿಸುವ ಮತ್ತು ಉತ್ತಮವಾದದ್ದನ್ನು ಮಾಡುವ ವ್ಯಾಪ್ತಿ ಇದೆ ಉದಾಹರಣೆಗೆ ನೀವು ಅನೇಕ ಪಠ್ಯ ಪುಸ್ತಕಗಳಲ್ಲಿ ಕಾಣುವ ಸ್ಟಾಕ್ ಬಗ್ಗೆ ನಾನು ಮಾತನಾಡಬಲ್ಲೆ ನೀವು ಸ್ಟ್ಯಾಕ್ ಗಾಗಿ ಇಂಟರ್ಫೇಸ್ ಅನ್ನು ಹೊಂದಿದ್ದೀರಿ ಅಲ್ಲಿ ಪುಶ್ ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಆದರೆ ಪೋಪ್ ಒಂದು ವ್ಯಾಖ್ಯಾನವನ್ನು ಹೊಂದಿದ್ದು ಅದು ಉನ್ನತ ಅಂಶವನ್ನು ತೆಗೆದುಹಾಕುತ್ತದೆ ಮತ್ತು ಆ ಅಂಶವನ್ನು ನಿಮಗೆ ಹಿಂದಿರುಗಿಸುತ್ತದೆ ಮತ್ತು ಖಾಲಿ ಇದೆ ಈಗ ನೀವು ಒಂದು ಪೋಪ್ ಅನ್ನು ವ್ಯಾಖ್ಯಾನಿಸಿದರೆ ಅದು ನಿಮಗೆ ಅಂಶವನ್ನು ತೆಗೆದುಹಾಕುತ್ತದೆ ಮತ್ತು ನಿಮಗೆ ಹಿಂದಿರುಗಿಸುತ್ತದೆ ಆಗ ನೀವು ತೀರ್ಪು ನೀಡಬೇಕಾಗುತ್ತದೆ ನೀವು ಅದನ್ನು ತುಂಬಾ ಒರಟಾಗಿ ಮಾಡುತ್ತಿದ್ದೀರಾ ನೀವು ಇದನ್ನು ಎರಡು ಕಾರ್ಯಾಚರಣೆಗಳಾಗಿ ವಿಭಜಿಸಬೇಕಾದರೆ ಒಂದನ್ನು ತೆಗೆದುಹಾಕುತ್ತದೆ ಅಂಶ ಮತ್ತು ಉನ್ನತ ಅಂಶವನ್ನು ಹಿಂದಿರುಗಿಸುತ್ತದೆ ಮತ್ತು ನೀವು ಡಿಸೈನ್ ಮಾಡಬೇಕೆಂದು ದೃಢವಾಗಿರಿ ಮತ್ತು ಈ ಸಂದರ್ಭದಲ್ಲಿ ತ್ವರಿತ ವಿಶ್ಲೇಷಣೆ ಉನ್ನತ ಅಂಶವನ್ನು ಹಿಂತಿರುಗಿಸಲು ಪ್ರತ್ಯೇಕ ವಿಧಾನ ಮತ್ತು ಉನ್ನತ ಅಂಶವನ್ನು ನಿಜವಾಗಿ ತೆಗೆದುಹಾಕಲು ಪ್ರತ್ಯೇಕ ವಿಧಾನವನ್ನು ಹೊಂದಿರುವುದು ಯಾವಾಗಲೂ ಉತ್ತಮ ಎಂದು ನಿಮಗೆ ತಿಳಿಸುತ್ತದೆ ನಂತರ ನೀವು ಸರಳವಾಗಿ ಹಿಂತಿರುಗುವುದಿಲ್ಲ ಏಕೆಂದರೆ ನೀವು ಮಾಡದಿದ್ದರೆ ಮೇಲ್ಭಾಗವನ್ನು ಹೊಂದುವಿರಿ ನೀವು ಎಲ್ಲವನ್ನೂ ಮಾಡಲು ಪೋಪ್ ಅನ್ನು ಬಳಸುತ್ತೀರಿ ನಂತರ ಪೋಪ್ ಒಂದು ಅಂಶವನ್ನು ಪರಿಶೀಲಿಸುವ ಏಕೈಕ ಮಾರ್ಗವಾಗಿದೆ ಆದ್ದರಿಂದ ನೀವು ಈ ಅಂಶವನ್ನು ತೆಗೆದುಹಾಕಲು ಬಯಸುವುದಿಲ್ಲ ಎಂದು ನೀವು ಭಾವಿಸಿದರೆ ನೀವು ಮತ್ತೆ ಈ ಅಂಶವನ್ನು ಹಿಂದಕ್ಕೆ ತಳ್ಳಬೇಕಾಗುತ್ತದೆ ಆದ್ದರಿಂದ ಹೆಚ್ಚುವರಿ ಕೆಲಸ ಎಂದರೆ ಹೆಚ್ಚುವರಿ ಸಮಯ ಮತ್ತು ಕೆಲವು ಸಂದರ್ಭಗಳಲ್ಲಿ ಇದು ವಿಭಿನ್ನ ಶಬ್ದಾರ್ಥವನ್ನು ಅರ್ಥೈಸಬಹುದು ಆ ರೀತಿಯ ಆಯ್ಕೆಗಳು ಮುಖ್ಯವಾದುದು ಮತ್ತು ಒಂದು ವಿಧಾನವನ್ನು ಇಡುವುದು ಸರಿ ಎಂದು ನೀವು ಕಂಡುಕೊಂಡರೆ ಅದು ನಾನು ನೋಡಬಹುದಾದ ಕಾರ್ಯಾಚರಣೆಯಾಗಿದೆ ಆಗ ನಾನು ಅದನ್ನು ಮಾಡಲು ಸೂಕ್ತವಾದ ಕ್ಲಾಸ್ ಅನ್ನು ಕಂಡುಹಿಡಿಯಬೇಕು ಒಂದು ಕ್ಲಾಸ್ ಇರಬೇಕೆ ಎಂದು ನಿರ್ಧರಿಸಿ ಇದಕ್ಕಾಗಿ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಖಂಡಿತವಾಗಿಯೂ ನೀವು ಅದನ್ನು ಮರುಬಳಕೆ ಮಾಡಬಹುದಾದ ಕ್ಲಾಸ್ನಲ್ಲಿ ಇಡಬೇಕು ಅದರ ಅನುಷ್ಠಾನದ ಸಂಕೀರ್ಣತೆ ಏನು ಅದನ್ನು ಎಷ್ಟು ಬಾರಿ ಬಳಸಬಹುದು ಮತ್ತು ಅದು ನಿಮ್ಮಲ್ಲಿರುವ ಜ್ಞಾನವನ್ನು ಅವಲಂಬಿಸಿರುತ್ತದೆ ನಡವಳಿಕೆಯ ಅನುಷ್ಠಾನ ಪ್ಲಾಟ್ಫಾರ್ಮ್ ಅವಲಂಬನೆ ಮತ್ತು ಮುಂತಾದವುಗಳನ್ನು ಡಿಸೈನರ್ ಹೊಂದಿರುತ್ತಾನೆ ಆದರೆ ಕಾರ್ಯಾಚರಣೆಯ ಕ್ರಿಯಾತ್ಮಕ ಶಬ್ದಾರ್ಥವನ್ನು ನಾವು ಹೇಗೆ ಮುಚ್ಚುತ್ತೇವೆ ಎಂಬುದನ್ನು ನಿರ್ಧರಿಸುವಲ್ಲಿ ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ಅಂಶಗಳು ಇವು ಈಗ ನಾವು ಕ್ರಿಯಾತ್ಮಕ ಶಬ್ದಾರ್ಥವನ್ನು ಹೊಂದಿದ ನಂತರದಲ್ಲಿ ಅನುಷ್ಠಾನದ ಹೆಚ್ಚಿನ ವಿವರಗಳಿಗೆ ಸಂಬಂಧಿಸಿದ ಅಂಶಗಳಿವೆ ಮತ್ತು ಸಮಯ ಮತ್ತು ಸ್ಥಳದ ಪ್ರಮಾಣಕ್ಕೆ ಅನುಗುಣವಾಗಿ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿದೆ ನಿಸ್ಸಂಶಯವಾಗಿ ನಿಮಗೆ ಬೇಕಾದುದನ್ನು ನೀವು ಸ್ವಲ್ಪ ಯೋಚಿಸಬೇಕಾಗಿರುತ್ತದೆ ಉದಾಹರಣೆಗೆ ನೀವು ಬಹಳ ಆರ್ಕ್ಟಿಕ್ ಉದಾಹರಣೆಯಾಗಿದ್ದರೆ ಅಸ್ತಿತ್ವದಲ್ಲಿರುವ ದತ್ತಾಂಶ ಅಂಶಗಳ ದೊಡ್ಡ ಕೊಳದಿಂದ ಅಂಶಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಅಂಶಗಳನ್ನು ಬೇಗನೆ ಕಂಡುಹಿಡಿಯುವುದು ಮುಖ್ಯವಾದರೆ ನೀವು ಬಹುಶಃ ಕಾರ್ಯಾಚರಣೆಗಳನ್ನು ಒಂದು ರೀತಿಯಲ್ಲಿ ಡಿಸೈನ್ ಮಾಡುತ್ತಿದ್ದೀರಿ ಆದ್ದರಿಂದ ಸಮಯವನ್ನು ಹೊಂದುವಂತೆ ಮಾಡಲಾಗುತ್ತದೆ ಆದರೆ ನೀವು ಸ್ವಲ್ಪ ಜಾಗವನ್ನು ನಿಭಾಯಿಸಲು ಸಾಧ್ಯವಾಗಬಹುದು ಆದರೆ ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದರ ಬಗ್ಗೆ ನಿಮಗೆ ನಿಜವಾಗಿಯೂ ಕಾಳಜಿ ಇಲ್ಲದಿದ್ದರೆ ಅದು ಇತರ ಮಾರ್ಗಗಳಾಗಿರಬಹುದು ಆದರೆ ನೀವು ಮೊಬೈಲ್ ಫೋನ್ ನಲ್ಲಿ ಈ ಹುಡುಕಾಟದ ಕಾರ್ಯವನ್ನು ಕಾರ್ಯಗತಗೊಳಿಸಲು ಪ್ರಯತ್ನಿಸುತ್ತಿದ್ದೀರಿ ಅಲ್ಲಿ ಸ್ಥಳವು ಸಮಯಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಆ ಸಮಯ ಬಾಹ್ಯಾಕಾಶ ಶಬ್ದಾರ್ಥಗಳನ್ನು ನಿರ್ಧರಿಸುತ್ತದೆ ನೀವು ಅದನ್ನು ಉತ್ತಮ ಪ್ರಕರಣ ಸರಾಸರಿ ಪ್ರಕರಣ ಕೆಟ್ಟ ಪ್ರಕರಣ ಮತ್ತು ಮುಂತಾದವುಗಳ ಆಧಾರದ ಮೇಲೆ ಮಾಡಬಹುದು ಮತ್ತು ನಿರ್ದಿಷ್ಟವಾಗಿ ನಾವು ನಿಮಗೆ ಕಾರ್ಯಾಚರಣೆಗಳನ್ನು ಹೊಂದಿರುವಾಗ ಕಾರ್ಯಾಚರಣೆಗಳು ಒಬ್ಜೆಕ್ಟ್ ಗಳ ಮೇಲೆ ಕಾರ್ಯನಿರ್ವಹಿಸುವ ಸಂದೇಶಗಳಾಗಿವೆ ಒಬ್ಜೆಕ್ಟ್ ಗಳು ಏಕಕಾಲೀನ ಪರಿಸ್ಥಿತಿಯಲ್ಲಿವೆ ಎಂದು ನಾವು ಕರೆಯುತ್ತೇವೆ ಅವುಗಳ ನಡುವೆ ಸಿಂಕ್ರೊನೈಸೇಶನ್ ನ ವಿಭಿನ್ನ ಪರಿಸ್ಥಿತಿಯನ್ನು ನಾವು ವಿವರಿಸಿದ್ದೇವೆ ಆದ್ದರಿಂದ ಟೈಮ್ ಸ್ಪೇಸ್ ಸೆಮ್ಯಾಂಟಿಕ್ಸ್ ಸಹ ಸಿಂಕ್ರೊನೈಸ್ ಮಾಡುವ ಅಗತ್ಯವಿದೆಯೇ ಪರಸ್ಪರ ಹೊರಗಿಡುವ ಅಗತ್ಯವಿದೆಯೇ ಎಂದು ನಾವು ಡಿಸೈನ್ ನಲ್ಲಿ ಅಳವಡಿಸಬೇಕಾಗಿದೆ ಆದ್ದರಿಂದ ನಿಮ್ಮ ಒಟ್ಟಾರೆ ಕಾರ್ಯಾಚರಣೆಯ ಆಯ್ಕೆಯು ಕ್ರಿಯಾತ್ಮಕ ಶಬ್ದಾರ್ಥದ ಈ ಅವಶ್ಯಕತೆಗಳು ಮತ್ತು ಸಮಯದ ಸ್ಥಳ ಶಬ್ದಾರ್ಥಗಳಿಂದ ಮಾರ್ಗದರ್ಶಿಸಲ್ಪಡಬೇಕು ನೀವು ಕಾರ್ಯಾಚರಣೆಗಳನ್ನು ಆರಿಸಿದ ನಂತರ ಮುಂದುವರೆಸುತ್ತಿದ್ದೇವೆ ಮುಂದಿನದು ಕ್ಲಾಸ್ ಗಳ ನಡುವಿನ ಸಂಬಂಧಗಳನ್ನು ಆರಿಸುವುದು ಇದರ ಅರ್ಥವೇನೆಂದರೆ ನಾನು ಒಬ್ಜೆಕ್ಟ್ ಎಕ್ಸ್ ಅನ್ನು ಹೊಂದಿದ್ದೇನೆ ಮತ್ತು ಅದು ಒಬ್ಜೆಕ್ಟ್ ವೈ ಗೆ ಎಂ ಸಂದೇಶವನ್ನು ಕಳುಹಿಸುತ್ತದೆ ಈಗ ಖಂಡಿತವಾಗಿಯೂ ಈ ಸಂದೇಶ ಎಂ ಅನ್ನು ನಾನು ನಿರ್ಧರಿಸಿದ್ದೇನೆ ಏಕೆಂದರೆ ನಾನು ನನ್ನ ಕಾರ್ಯಾಚರಣೆಯನ್ನು ಆರಿಸಿದ್ದೇನೆ ಆದ್ದರಿಂದ ನನಗೆ ಎಂ ಸಂದೇಶ ತಿಳಿದಿದೆ ಒಮ್ಮೆ ನಾವು ಅದನ್ನು ಹೊಂದಿದ್ದರೆ ಸ್ವಾಭಾವಿಕವಾಗಿ ಈ ಸಂದೇಶವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಕಳುಹಿಸಬೇಕಾದರೆ ವೈ ಗೆ ಎಕ್ಸ್ ಗೆ ಪ್ರವೇಶವಿರಬೇಕು ಇದು ವಿಭಿನ್ನ ಎನ್ಕ್ಯಾಪ್ಸುಲೇಷನ್ ಗೋಚರತೆ ನಿರ್ಬಂಧಗಳ ವಿಷಯದಲ್ಲಿದೆ ಮತ್ತು ಹೀಗೆ ಈ ಸಂದೇಶ ಡಿಸೈನ್ ಅನ್ನು ಎಕ್ಸ್ ಗೆ ವೈ ಗೆ ಪ್ರವೇಶಿಸದ ಹೊರತು ಕಾರ್ಯಾಚರಣೆಯ ಡಿಸೈನ್ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ವಿಭಿನ್ನ ಆಯ್ಕೆ ಕಾರ್ಯಾಚರಣೆಗಳು ಮತ್ತು ನೀವು ಡಿಸೈನ್ ಅನ್ನು ಮಾಡಲು ಪ್ರಾರಂಭಿಸಿದ ವಿಧಾನವನ್ನು ಗಮನದಲ್ಲಿಟ್ಟುಕೊಂಡು ಸಂಬಂಧಗಳನ್ನು ಆರಿಸಬೇಕಾಗುತ್ತದೆ ಮತ್ತು ಜನರು ಆಗಾಗ್ಗೆ ಅನುಸರಿಸುವ ಅವರ ಎರಡು ತತ್ವಗಳು ಮೊದಲನೆಯದು ಡಿಮೀಟರ್ ನ ನಿಯಮ ಸಂಬಂಧವನ್ನು ಆಯ್ಕೆಮಾಡುವ ವಿಷಯದಲ್ಲಿ ನೀವು ಸಾಕಷ್ಟು ವ್ಯಾಪಾರ ವಹಿವಾಟು ನಡೆಸಬೇಕು ಎಂದು ಡಿಮೀಟರ್ ನ ಕಾನೂನು ಹೇಳುತ್ತದೆ ಇದು ಮೊದಲನೆಯದು ಇದನ್ನು ವಿವರಿಸಲು ನಾನು ಒಂದು ಇನ್ಹೇರಿಟೆನ್ಸ್ ಶ್ರೇಣಿಯನ್ನು ಬಳಸಲು ಪ್ರಯತ್ನಿಸುತ್ತೇನೆ ನಾನು ಕ್ರಮಾನುಗತವನ್ನು ಹೊಂದಬಹುದು ಈ ರೀತಿಯಾಗಿ 1 ಬೇಸ್ ಕ್ಲಾಸ್ ಒಂದು ಸೂಪರ್ ಕ್ಲಾಸ್ ಎಲ್ಲವೂ ಲೀಫ್ ಚೈಲ್ಡ್ ಕ್ಲಾಸ್ಆಗಿದೆ ಇದು ಒಂದು ರೀತಿಯ ಶ್ರೇಣಿ ಅಥವಾ ಬಹುಶಃ ಅದು ಮಾತ್ರವಲ್ಲ ಆದರೆ ನನ್ನ ಬಳಿ ಇಲ್ಲಿ ಬಹಳಷ್ಟು ಇದೆ ಆದ್ದರಿಂದ ಈ ರೀತಿಯಾಗಿ ನಾವು ವಿಶಾಲವಾಗಿ ಮತ್ತು ಆಳವಾಗಿ ಇಲ್ಲ ಎಂದು ಹೇಳುತ್ತೇವೆ ಅಲ್ಲಿ ಕ್ರಮಾನುಗತ ಆಳವು ಕಡಿಮೆಯಾಗಿದೆ ಆದರೆ ಅಗಲವು ತುಂಬಾ ಹೆಚ್ಚಾಗಿದೆ ಆದ್ದರಿಂದ ಅಗಲವು ತುಂಬಾ ಹೆಚ್ಚಿದ್ದರೆ ನೀವು ಹೆಚ್ಚಿನ ಸಂಖ್ಯೆಯ ಲೀಫ್ ಕ್ಲಾಸ್ ಗಳನ್ನು ಹೊಂದಿದ್ದೀರಿ ಆದ್ದರಿಂದ ಅದು ನಿಮಗೆ ಅರಣ್ಯಗಳನ್ನು ನೀಡುತ್ತದೆ ಈಗ ಖಂಡಿತವಾಗಿಯೂ ಇದು ಮರಗಳಂತೆ ತುಂಬಾ ಕಡಿಮೆಯಾಗಿದೆ ಇದು ಕಾಡಿನಂತಿದೆ ಆದ್ದರಿಂದ ಈ ಎಲ್ಲಾ ಲೀಫ್ ಕ್ಲಾಸ್ ಗಳು ಸ್ವತಂತ್ರವಾಗಿವೆ ಆದ್ದರಿಂದ ಅವರು ಸ್ವತಂತ್ರರಾಗಿದ್ದರೆ ಅವರು ಹಂಚಿಕೊಳ್ಳಬಹುದಾದ ಗುಣಲಕ್ಷಣಗಳನ್ನು ಅಷ್ಟೇನೂ ಹಂಚಿಕೊಳ್ಳುವುದಿಲ್ಲ ಅದು ಕ್ಲಾಸ್ಗಳಾದ್ಯಂತ ಗುಣಲಕ್ಷಣಗಳನ್ನು ಹಂಚಿಕೊಳ್ಳುವುದು ಇನ್ಹೇರಿಟೆನ್ಸ್ ನ ಮೂಲ ಉದ್ದೇಶವಾಗಿದೆ ಆದ್ದರಿಂದ ಕ್ರಮಾನುಗತವು ತುಂಬಾ ವಿಶಾಲವಾಗಿಲ್ಲದಿದ್ದರೆ ಮತ್ತು ಆಳವಿಲ್ಲದಿದ್ದರೆ ನೀವು ಅಸ್ತಿತ್ವದಲ್ಲಿದ್ದ ಸಾಮಾನ್ಯತೆಗಳನ್ನು ಸ್ಫೋಟಿಸುತ್ತಿಲ್ಲ ಮತ್ತು ಸಂಭವಿಸಬೇಕಾದ ಪ್ರಮುಖ ಡಿಸೈನ್ ನ ಸುಳಿವುಗಳನ್ನು ನೀವು ಕಳೆದುಕೊಂಡಿದ್ದೀರಿ ಮತ್ತೊಂದೆಡೆ ನಿಮ್ಮ ಕ್ರಮಾನುಗತವು ತುಂಬಾ ಕಿರಿದಾಗಿದ್ದರೆ ಮತ್ತು ಆಳವಾದರೆ ಈ ಅಗಲ ಕಡಿಮೆಯಾಗಿದೆ ಆದರೆ ಈ ಆಳವು ಅಧಿಕವಾಗಿರುತ್ತದೆ ನಂತರ ಇದು ಉತ್ತಮ ಡಿಸೈನ್ ಆಗಿರುವುದಿಲ್ಲ ಏಕೆಂದರೆ ನೀವು ಪ್ರತಿ ಕ್ಲಾಸ್ ನ ಪೋಷಕರಿಂದ ಏನನ್ನಾದರೂ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಅದಕ್ಕಿಂತಲೂ ಹೆಚ್ಚಿನವರು ನಿಮ್ಮಲ್ಲಿ ಏನನ್ನಾದರೂ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ ಬಹುಶಃ ನಿಮ್ಮ ಗ್ರೈಂಡ್ ತುಂಬಾ ಉತ್ತಮವಾದ ಡಿಸೈನ್ ಅನ್ನು ಹೊಂದಿಲ್ಲ ಆದ್ದರಿಂದ ನೀವು ಹಿಂದಿನ ಮಾಡ್ಯೂಲ್ ನಲ್ಲಿ ಚರ್ಚಿಸಿದ ವೆಹಿಕಲ್ ಡಿಸೈನ್ ಅನ್ನು ನೆನಪಿಸಿಕೊಳ್ಳುತ್ತೇವೆ ಮಾಡ್ಯೂಲ್ 14 ರ ಮಾಡ್ಯೂಲ್ ಅನ್ನು ಸಮತೋಲಿತ ಡಿಸೈನ್ ಎಂದು ಕರೆಯಲಾಗುತ್ತದೆ ಅಲ್ಲಿ ನಿಮ್ಮ ಆಳವು ತುಂಬಾ ಹೆಚ್ಚು ಅಲ್ಲ ಅದೇ ಸಮಯದಲ್ಲಿ ಅಗಲವು ತುಂಬಾ ಹೆಚ್ಚು ಅಲ್ಲ ಆದ್ದರಿಂದ ನ್ಯಾಯಯುತವಾಗಿದೆ ಅಗ್ರಿಗೇಷನ್ ಸಂದರ್ಭಗಳಲ್ಲಿ ಒಂದೇ ರೀತಿಯ ಇನ್ಹೇರಿಟೆನ್ಸ್ ನಡುವೆ ಇದೇ ರೀತಿಯ ತತ್ವಗಳನ್ನು ಬಳಸಬಹುದು ಅದು ಎಷ್ಟು ಸಂಯೋಜನೆ ಮಾಡಬೇಕು ಎಷ್ಟು ವಿಭಿನ್ನ ಭಾಗಗಳಾಗಿ ಅದನ್ನು ಮುರಿಯಬೇಕು ಅದನ್ನು ಮಾಡಲು ನಾನು ಕಾರ್ ಅನ್ನು ಪ್ರತಿನಿಧಿಸಲು ತಯಾರಿಸುತ್ತೇನೆ ನಾನು ಕಾರ್ ಅನ್ನು ತೆಗೆದುಕೊಂಡು ಅದನ್ನು ಒಡೆಯುತ್ತೇನೆ ಮತ್ತು ನಟ್ಸ್ ಮತ್ತು ಬೋಲ್ಟ್ ಗಳು ಮತ್ತು ತಂತಿಗಳು ಮತ್ತು ಕನೆಕ್ಟರ್ ಗಳು ಮತ್ತು ಸೀಟ್ ಕವರ್ ಗಳು ಮತ್ತು ಎಲ್ಲವನ್ನು ಅಥವಾ ನಾನು ಅಲ್ಲಿ ಕ್ರಮಾನುಗತ ಅಗ್ರಿಗೇಷನ್ ಅನ್ನು ಮಾಡುತ್ತೇನೆ ಅವಲಂಬನೆ ಸಂಬಂಧಗಳು ಎಂದರೇನು ಮತ್ತು ಹೀಗೆ ಆದ್ದರಿಂದ ವ್ಯಾಪಾರದ ತತ್ತ್ವದ ಮೇಲೆ ಯಾವುದು ಉತ್ತಮವಾಗಿದೆ ಮತ್ತು ತುಂಬಾ ಒರಟಾಗಿರುತ್ತದೆ ಈ ಸಂಬಂಧದ ಡಿಸೈನ್ ಗಳನ್ನು ಮಾಡಬೇಕು ಮತ್ತು ನೀವು ಅದನ್ನು ಹೇಗೆ ಸಂಬಂಧಿಸುತ್ತೀರಿ ಎಂಬುದರ ದೃಷ್ಟಿಯಿಂದ ಡಿಸೈನ್ ಆಯ್ಕೆಗಳೂ ಇರಬೇಕು ಉದಾಹರಣೆಗೆ ನೀವು ಕಾರು ಮತ್ತು ಎಂಜಿನ್ ಹೊಂದಿದ್ದೀರಿ ನಿಸ್ಸಂಶಯವಾಗಿ ಇದು ಒಟ್ಟುಗೂಡಿಸುವಿಕೆಯ ಪ್ರಕರಣ ಎಂದು ನಾನು ಹೇಳಲು ಪ್ರಾರಂಭಿಸಿದೆ ಆದರೆ ಇದು ಒಟ್ಟುಗೂಡಿಸುವಿಕೆಯ ಸಂದರ್ಭವಾಗಿರಬೇಕು ಎಂದು ಯಾರು ಹೇಳಿದರು ಒಟ್ಟುಗೂಡಿಸುವಿಕೆಯು ಸ್ವತಃ ನೋಡುವ ಒಂದು ಮಾರ್ಗವಾಗಿದೆ ಕಾರು ಎಂಜಿನ್ ಅನ್ನು ಹೊಂದಿದೆ ಎಂಜಿನ್ ನಿಂದ ಕಾರು ಇನ್ಹೇರಿಟೆನ್ಸ್ ಆಗಿ ಪಡೆಯುವುದು ಎಂಜಿನ್ನ ವಿಶೇಷತೆಯಾಗಿದೆ ಎಂದು ಈಗ ನಾನು ಹೇಳಬಲ್ಲೆ ಅದು ಅರ್ಥವಾಗುತ್ತದೆಯೇ ಎಂದು ನೋಡಬೇಕು ಆದರೆ ಕಾರು ಖಂಡಿತವಾಗಿಯೂ ಎಂಜಿನ್ ಅನ್ನು ಬಳಸುತ್ತದೆ ಎಂದು ನೀವು ಖಂಡಿತವಾಗಿ ಹೇಳಬಹುದು ನಾನು ಕಾರ್ ಅನ್ನು ಪ್ರತ್ಯೇಕ ಘಟಕವೆಂದು ಭಾವಿಸುತ್ತೇನೆ ಎಂಜಿನ್ ಪ್ರತ್ಯೇಕ ಘಟಕವಾಗಿದೆ ಕಾರು ಎಂಜಿನ್ ಅನ್ನು ಬಳಸುತ್ತದೆ ಆದ್ದರಿಂದ ಈ ಎಲ್ಲಾ ಸಂದರ್ಭಗಳಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಇದು ವಿಭಿನ್ನ ಕ್ಲಾಸ್ಗಳನ್ನು ಸಂಬಂಧಿಸುವ ಸರಿಯಾದ ಮಾರ್ಗವಾಗಿದೆ ಮತ್ತು ಅದಕ್ಕೆ ಅನುಗುಣವಾಗಿ ನೀವು ಆ ಆಯ್ಕೆಯನ್ನು ಮಾಡಬಹುದು ಮತ್ತು ಡಿಮೀಟರ್ ಕಾನೂನು ಅದರ ಬಗ್ಗೆ ಮಾತನಾಡುತ್ತದೆ ಇದಲ್ಲದೆ ಗೋಚರತೆಯ ಅವಶ್ಯಕತೆಗೆ ನೀವು ಯಾಂತ್ರಿಕತೆಗಳನ್ನು ನೋಡಬೇಕು ಒಬ್ಬ ಪ್ರಯಾಣಿಕನು ಬಸ್ ನಲ್ಲಿ ಹೋಗಲು ಬಯಸುತ್ತಾರೆ ಎಂದು ಭಾವಿಸೋಣ ಆದ್ದರಿಂದ ಪ್ರಯಾಣಿಕರ ಕ್ಲಾಸ್ ಇದೆ ಬಸ್ ನ ಕ್ಲಾಸ್ ಇದೆ ಮತ್ತು ನೀವು ಬಸ್ ಹತ್ತುವ ವಿಧಾನವನ್ನು ಮಾಡಬೇಕು ಮತ್ತು ಆ ಬಸ್ ಹತ್ತುವ ವಿಧಾನಕ್ಕಾಗಿ ನೀವು ಪ್ರಯಾಣಿಕರ ಮತ್ತು ಬಸ್ ನ ನಡುವಿನ ಗೋಚರತೆಯನ್ನು ಹೊಂದಿರಬೇಕು ಈಗ ನೀವು ಪ್ರಯಾಣಿಕರಲ್ಲಿ ಬಸ್ ಹತ್ತುವ ವಿಧಾನವನ್ನು ಹೊಂದಬಹುದು ಮತ್ತು ಬಸ್ ಒಂದು ನಿಯತಾಂಕದಂತೆ ಹೋಗುತ್ತದೆ ಆದ್ದರಿಂದ ನೀವು ಅದನ್ನು ಕಳುಹಿಸಲು ಅಥವಾ ಬಸ್ ಗೆ ಪ್ರಯಾಣಿಕರ ಅರ್ಥದಲ್ಲಿ ಬಸ್ ಹತ್ತುವ ವಿಧಾನವನ್ನು ಹೊಂದಬಹುದು ಮತ್ತು ನಿಯತಾಂಕವನ್ನು ಹೊಂದಿರಬಹುದು ಅಥವಾ ಅವುಗಳ ನಡುವೆ ಸಹಕರಿಸುತ್ತವೆ ಈಗ ಯಾವ ಕ್ಲಾಸ್ ಬಸ್ ಹತ್ತುವ ವಿಧಾನವನ್ನು ಹೊಂದಿದೆ ಗೋಚರತೆಯು ಅದಕ್ಕೆ ತಕ್ಕಂತೆ ಇರಬೇಕು ಉದಾಹರಣೆಗೆ ಬಸ್ ಹತ್ತುವ ವಿಧಾನವನ್ನು ಹೊಂದಿದ್ದರೆ ಪ್ರಯಾಣಿಕರಿಗೆ ಬಸ್ ಗೋಚರಿಸಬೇಕು ಆದ್ದರಿಂದ ಪ್ರಯಾಣಿಕರು ಅದಕ್ಕೆ ಸಂದೇಶ ಕಳುಹಿಸಬಹುದು ಆದ್ದರಿಂದ ಯಾಂತ್ರಿಕತೆ ಮತ್ತು ಗೋಚರತೆಯ ವಿಷಯದಲ್ಲಿ ಇವು ವಿಭಿನ್ನ ಆಯ್ಕೆಗಳಾಗಿವೆ ಸಂಬಂಧವನ್ನು ನಿರ್ಧರಿಸಲು ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ ಡಿಸೈನ್ ನ ಗುಣಮಟ್ಟದ ವಿಷಯದಲ್ಲಿ ಮೂರನೆಯ ಅಂಶವು ಅನುಷ್ಠಾನದ ಮೇಲೆ ಅವಲಂಬಿತವಾಗಿರುತ್ತದೆ ಇದರಲ್ಲಿ ಸಾಕಷ್ಟು ಕೌಶಲ್ಯಗಳಿವೆ ನಿಮ್ಮ ಅನುಷ್ಠಾನದ ವೆಹಿಕಲ್ ಬಗ್ಗೆ ಸಾಕಷ್ಟು ತಿಳುವಳಿಕೆಗಳೆನೆಂದರೆ ಅನುಷ್ಠಾನ ಒಒಪಿ ಭಾಷೆ ಮತ್ತು ವೇದಿಕೆಗಳು ನಿಯಮಿತವಾಗಿ ವಿಮರ್ಶಾತ್ಮಕವಾಗಿ ನೋಡಬೇಕಾದ ಎರಡು ಅಂಶಗಳು ನೀವು ಕ್ಲಾಸ್ ಮತ್ತು ಪ್ಯಾಕೇಜಿಂಗ್ ಗಾಗಿ ಬಳಸುತ್ತಿರುವ ಪ್ರಾತಿನಿಧ್ಯ ಅಥವಾ ದೊಡ್ಡ ವ್ಯವಸ್ಥೆಯಲ್ಲಿರುವ ಕ್ಲಾಸ್ನಿಯೋಜನೆ ಎಂದು ನಾನು ಹೈಲೈಟ್ ಮಾಡಲು ಬಯಸುತ್ತೇನೆ ಹೆಚ್ಚಿನ ಸಂಖ್ಯೆಯ ಕ್ಲಾಸ್ಗಳು ಒಬ್ಜೆಕ್ಟ್ ಗಳು ಮಾಡ್ಯೂಲ್ ಗಳು ಒಬ್ಜೆಕ್ಟ್ ಗಳು ಸಂಭವಿಸುತ್ತಿವೆ ಈಗ ಅವುಗಳು ಖಂಡಿತವಾಗಿಯೂ ಕೆಲವು ಉಪ ವ್ಯವಸ್ಥೆಗಳಾಗಿವೆ ಕೆಲವು ಮಾಡ್ಯೂಲ್ ಗಳಾಗಿ ವರ್ಗೀಕರಿಸಬೇಕಾಗಿದೆ ಆದ್ದರಿಂದ ಪ್ರಾತಿನಿಧ್ಯವು ಸೂಕ್ತವಾಗಿರಬೇಕು ಮತ್ತು ಗುಂಪುಗಾರಿಕೆ ಸೂಕ್ತವಾಗಿರಬೇಕು ಆದ್ದರಿಂದ ಮತ್ತೆ ಮಾಡ್ಯೂಲ್ ಗಳಾದ್ಯಂತ ದಟ್ಟಣೆಯನ್ನು ಕಡಿಮೆ ಮಾಡಬಹುದು ಮತ್ತು ಅವು ಆ ರೂಪದಲ್ಲಿ ಹೆಚ್ಚು ಒಗ್ಗೂಡಿಸಬಹುದು ಆದ್ದರಿಂದ ಪ್ರಾತಿನಿಧ್ಯವನ್ನು ಒಂದು ರೀತಿಯಲ್ಲಿ ಮಾಡಬೇಕು ಆದ್ದರಿಂದ ನೀವು ಅನುಷ್ಠಾನದ ಮೂಲ ತತ್ವವನ್ನು ನೆನಪಿಟ್ಟುಕೊಳ್ಳಬೇಕು ಆ ಅನುಷ್ಠಾನವನ್ನು ಮರೆಮಾಡಬೇಕು ಅದು ಎಲ್ಲಾ ರಹಸ್ಯಗಳನ್ನು ಅನುಷ್ಠಾನದ ಎಲ್ಲಾ ವಿವರಗಳನ್ನು ಒಳಗೊಳ್ಳಬೇಕು ಕ್ಲಾಸ್ಗಳ ಸ್ವರೂಪದ ಬಗ್ಗೆ ಚರ್ಚಿಸುವಾಗ ಒಂದೆರಡು ಮಾಡ್ಯೂಲ್ ಗಳು ಹಿಂತಿರುಗಿ ನಾನು ಈ ಅಂಶದ ಬಗ್ಗೆ ಒಂದು ಸ್ಟಾಕ್ ನ ಉದಾಹರಣೆಯೊಂದಿಗೆ ಮಾತನಾಡಿದ್ದೇನೆ ಮತ್ತು ಅದೇ ಇಂಟರ್ಫೇಸ್ ಗಾಗಿ ನಾವು ಹೇಗೆ ಅನೇಕ ಜನರಿಗೆ ಸ್ಟಾಕ್ನ ವಿಭಿನ್ನ ಅನುಷ್ಠಾನಗಳನ್ನು ಹೊಂದಬಹುದು ಎಂಬುದನ್ನು ತೋರಿಸುತ್ತೇನೆ ಅದು ಲೆಕ್ಕಿಸದೆ ಬದಲಾಗಬಹುದು ಯಾವ ಇಂಟರ್ಫೇಸ್ ಗ್ರಾಹಕರು ಗ್ರಾಹಕ ಜ್ಞಾನವಿಲ್ಲದೆ ಬಳಸುತ್ತಿದ್ದಾರೆ ಆದ್ದರಿಂದ ಯಾವುದೇ ಅನುಷ್ಠಾನವು ಅದನ್ನು ಪೂರೈಸಬೇಕಾದ ಒಂದು ಮೂಲಭೂತ ಅವಶ್ಯಕತೆಯಾಗಿದೆ ಅನುಷ್ಠಾನದಲ್ಲಿನ ಯಾವುದೇ ಬದಲಾವಣೆಯು ಸಾಮಾನ್ಯವಾಗಿ ಗ್ರಾಹಕರೊಂದಿಗೆ ಇಂಟರ್ಫೇಸ್ ಒಪ್ಪಂದದ ಮೇಲೆ ಪರಿಣಾಮ ಬೀರಬಾರದು ಮತ್ತು ಅದನ್ನೇ ನೀವು ಅನುಸರಿಸಲು ಪ್ರಯತ್ನಿಸಬೇಕು ಆದರೆ ಹಲವಾರು ವ್ಯಾಪಾರ ವಹಿವಾಟುಗಳನ್ನು ಮಾಡಬೇಕಾಗಿದೆ ಹಲವಾರು ಮಾಡಬೇಕಾದ ಆಯ್ಕೆಗಳನ್ನು ಹೋಲುತ್ತವೆ ಉದಾಹರಣೆಗೆ ಕೆಲವು ಸಾಮಾನ್ಯವಾದವುಗಳು ನಾನು ಸ್ಥಳಾವಕಾಶಕ್ಕಾಗಿ ಅತ್ಯುತ್ತಮವಾಗಿಸಬೇಕೇ ಅಥವಾ ನಾನು ಸಮಯವನ್ನು ಅತ್ಯುತ್ತಮವಾಗಿಸಬೇಕೇ ಹೊಸ ಆಯಾಮವನ್ನು ಅನೇಕ ಸ್ಥಳಗಳಲ್ಲಿ ಸೇರಿಸಲಾಗುತ್ತಿದೆ ನಾನು ಅಧಿಕಾರಕ್ಕಾಗಿ ಅತ್ಯುತ್ತಮವಾಗಿಸಬೇಕೇ ಅಂತೆಯೇ ನಾನು ಎಲ್ಲೋ ಒಂದು ರೀತಿಯ ಹುಡುಕಾಟವನ್ನು ಮಾಡಬೇಕಾದ ಯಾವುದೇ ಅಪ್ಲಿಕೇಶನ್ ನ ವಿಷಯದಲ್ಲಿ ಹುಡುಕಾಟ ಅತ್ಯುತ್ತಮವಾಗಿಸುತ್ತದೆಯೆ ಅಥವಾ ನಾನು ಸೇರಿಸಲು ಅಳಿಸಲು ಅತ್ಯುತ್ತಮವಾಗಿಸುತ್ತದೆಯೇ ಎಂಬವುದರ ನಡುವೆ ಯಾವಾಗಲೂ ಆಯ್ಕೆ ಇರುತ್ತದೆ ನಾವು ಕೆಲವು ರೀತಿಯ ರಚನೆಗಳ ರಚನೆಯನ್ನು ಬಳಸಿದರೆ ನಾವು ಬಹಳ ಸೂಕ್ತವಾದ ಹುಡುಕಾಟವನ್ನು ಹೊಂದಿದ್ದೇವೆ ಆದರೆ ಅಸಮರ್ಥವಾದ ಒಳಸೇರಿಸುವಿಕೆಯನ್ನು ಅಳಿಸಿ ನೀವು ಪಟ್ಟಿಯನ್ನು ಮಾಡಿದರೆ ಬಹಳ ಬೇಗನೆ ಸೇರಿಸಿ ಅಳಿಸಿ ಆದರೆ ಹುಡುಕಾಟವು ನಿಧಾನವಾಗುತ್ತದೆ ಅದಕ್ಕಾಗಿ ನಾವು ಬೈನರಿ ಸರ್ಚ್ ಟ್ರೀ ಮಾಡಲು ಬಯಸಿದರೆ ಬಹುಶಃ ಈ ಎರಡು ಸಮತೋಲನಗೊಳ್ಳುತ್ತದೆ ಆದರೆ ನನಗೆ ಹೆಚ್ಚು ಸಮಯ ಬೇಕಾಗುತ್ತದೆ ಅದರೊಂದಿಗೆ ನನಗೆ ಹೆಚ್ಚು ಸ್ಥಳಾವಕಾಶ ಬೇಕು ಏಕೆಂದರೆ ಈಗ ಬೈನರಿ ಸರ್ಚ್ ಟ್ರೀ ನಿರ್ವಹಿಸಲು ವಿಭಿನ್ನ ಪಾಯಿಂಟರ್ ಗಳನ್ನು ಹೊಂದಿದೆ ಮತ್ತು ಹೀಗೆ ಆದ್ದರಿಂದ ವಿಭಿನ್ನ ಆಯ್ಕೆಗಳಿವೆ ಕ್ಲಾಸ್ ಡಿಸೈನ್ ದೃಷ್ಟಿಯಿಂದ ಮತ್ತೊಂದು ಸಾಮಾನ್ಯ ಆಯ್ಕೆ ನಾವು ಮಾಡಬೇಕಾಗಿರುವುದು ಕಂಪ್ಯೂಟ್ ಅಥವಾ ಸಂಗ್ರಹ ನೀವು ನೊಣದ ಮೇಲೆ ಲೆಕ್ಕಾಚಾರ ಮಾಡಲು ಅಥವಾ ಒಮ್ಮೆ ಲೆಕ್ಕಾಚಾರ ಮಾಡಲು ಮತ್ತು ಅದನ್ನು ಸಂಗ್ರಹಿಸಲು ಹಲವಾರು ಮೌಲ್ಯಗಳಿವೆ ನಾನು ಈಗ ಒಂದು ಉದಾಹರಣೆಯನ್ನು ನೀಡುತ್ತೇನೆ ನಿಮಗೆ ಈಗ ನಿಯಮಿತವಾಗಿ ನೌಕರನ ವಯಸ್ಸು ಬೇಕು ಎಂದು ಭಾವಿಸೋಣ ನೈಸರ್ಗಿಕವಾಗಿ ವಯಸ್ಸು ಕ್ರಿಯಾತ್ಮಕವಾಗಿರುತ್ತದೆ ಆದ್ದರಿಂದ ಅದು ಒಂದೇ ಆಗಿರುವುದಿಲ್ಲ ಆದ್ದರಿಂದ ನೀವು ಹುಟ್ಟಿದ ದಿನಾಂಕವನ್ನು ಏನು ಮಾಡುತ್ತೀರಿ ಆದ್ದರಿಂದ ನೀವು ಏನು ಮಾಡಬಹುದು ವಯಸ್ಸು ಅಗತ್ಯವಿದ್ದಾಗಲೆಲ್ಲಾ ನೀವು ವಯಸ್ಸನ್ನು ಲೆಕ್ಕಾಚಾರ ಮಾಡಿ ಅದನ್ನು ಹಿಂದಿರುಗಿಸಬಹುದು ವಿಶಿಷ್ಟವಾಗಿ ನಿಮಗೆ ದಿನಗಳ ಗ್ರ್ಯಾನ್ಯುಲಾರಿಟಿ ಯಲ್ಲಿ ವಯಸ್ಸು ಅಗತ್ಯವಿಲ್ಲ ವರ್ಷಗಳ ದೃಷ್ಟಿಯಿಂದ ನಿಮಗೆ ಇದು ಅಗತ್ಯವಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಮಾಡುವಾಗ ನೀವು ಇದನ್ನು ಮಾಡುವಾಗ ಅದು ನಿಮ್ಮ ಆಯ್ಕೆಯನ್ನು ಮೂಲತಃ ಲೆಕ್ಕಾಚಾರ ಮಾಡುತ್ತದೆ ಇನ್ನೊಂದು ಮಾರ್ಗವೆಂದರೆ ನಿಮಗೆ ವಯಸ್ಸಿನ ಕ್ಷೇತ್ರವಿದೆ ಮತ್ತು ನೀವು ಎಲ್ಲಾ ಉದ್ಯೋಗಿಗಳಿಗೆ ಜನವರಿ 1 ರಂದು ಲೆಕ್ಕ ಹಾಕುತ್ತೀರಿ ಏಕೆಂದರೆ ನಿಮ್ಮ ತರ್ಕವೆಂದರೆ ಆ ವರ್ಷದೊಳಗೆ ವಯಸ್ಸು ಬದಲಾಗುವುದಿಲ್ಲ ಅಥವಾ ಯಾವುದೇ ಬದಲಾವಣೆಗಳು ಸಂಭವಿಸುತ್ತವೆ ಅದು ಕೇವಲ ಒಂದು ವರ್ಷದವರೆಗೆ ಪರಿಣಾಮ ಬೀರುವುದಿಲ್ಲ ಅಥವಾ ಆ ಉದ್ಯೋಗಿಯ ಹುಟ್ಟಿದ ದಿನಾಂಕದಂದು ನೀವು ವಯಸ್ಸನ್ನು ಲೆಕ್ಕಾಚಾರ ಮಾಡಿ ಸಂಗ್ರಹಿಸಿಡುತ್ತೀರಿ ಆದ್ದರಿಂದ ನೀವು ಏನು ಮಾಡುತ್ತಿದ್ದೀರಿ ನೀವು ಗಣನೆಯನ್ನು ಸಂಗ್ರಹಿಸುತ್ತಿದ್ದೀರಿ ಆದ್ದರಿಂದ ಯಾವುದರ ನಡುವೆ ಯಾವುದನ್ನು ಬಳಸಬೇಕು ಮತ್ತು ಈ ವಿಭಿನ್ನ ಅಂಶಗಳು ಯಾವ ರೀತಿಯ ಪ್ರಾತಿನಿಧ್ಯ ಯಾವ ರೀತಿಯ ಅನುಷ್ಠಾನಕ್ಕೆ ನೀವು ಆರಿಸಿಕೊಳ್ಳುತ್ತೀರಿ ಎಂಬುದನ್ನು ನಿರ್ಧರಿಸುತ್ತದೆ ಅಂತಿಮವಾಗಿ ಪ್ಯಾಕೇಜಿಂಗ್ ವಿಷಯದಲ್ಲಿ ನೀವು ಕ್ಲಾಸ್ ಗಳನ್ನು ಮತ್ತು ಒಬ್ಜೆಕ್ಟ್ಗಳನ್ನು ಮಾಡ್ಯೂಲ್ಗಳಲ್ಲಿ ಹಾಕಬೇಕು ನೀವು ಜಾವಾ ಅಥವಾ ಸಿ ಶಾರ್ಪ್ನಂತಹ ಪ್ಲಾಟ್ಫಾರ್ಮ್ ಒಒಪಿ ಭಾಷೆಯನ್ನು ಬಳಸುತ್ತಿದ್ದರೆ ಅವು ನಿಜವಾದ ಭೌತಿಕ ನಿರ್ಧಾರಗಳು ಏಕೆಂದರೆ ಅವು ಯಾವ ಜಾವಾ ಪ್ಯಾಕೇಜ್ ಎಂದು ನೀವು ನಿರ್ಧರಿಸಬೇಕು ಕೆಲವು ಕ್ಲಾಸ್ ಗಳು ಹೋಗುತ್ತದೆ ಮತ್ತು ಇತರ ಕ್ಲಾಸ್ಗಳು ಬಹುಶಃ ಬೇರೆ ಪ್ಯಾಕೇಜ್ಗೆ ಹೋಗಬಹುದು ಮತ್ತು ಹೀಗೆ ನೀವು ಸಿ ಶಾರ್ಪ್ ನಲ್ಲಿ ಮಾಡುತ್ತಿದ್ದರೆ ನೀವು ಯೋಜನೆಗಳನ್ನು ನಿರ್ಧರಿಸಬೇಕಾಗುತ್ತದೆ ನೀವು ಸಿ Cನಲ್ಲಿ ಮಾಡುತ್ತಿದ್ದರೆ ವಿಭಿನ್ನ ಮೂಲ ಫೈಲ್ ಗಳು ಹೆಡರ್ ಅಸೆಂಬ್ಲಿ ಗಳು ಮತ್ತು ಮುಂತಾದವುಗಳಲ್ಲಿ ನಿಮ್ಮ ಸ್ವಂತ ಪ್ಯಾಕೇಜಿಂಗ್ ಅನ್ನು ನೀವು ನಿರ್ಧರಿಸಬೇಕಾಗುತ್ತದೆ ಆದರೆ ಇದನ್ನು ಮಾಡಲು ಬಹಳ ನಿರ್ಣಾಯಕ ನಿರ್ಧಾರಗಳಿಗಿವೆ ಏಕೆಂದರೆ ಇದು ಗೋಚರತೆ ಮತ್ತು ಮಾಹಿತಿಯ ಮರೆಮಾಚುವಿಕೆಯ ನಡುವಿನ ವಹಿವಾಟನ್ನು ಮರೆಮಾಚುವ ಗೋಚರತೆ ಮತ್ತು ಮಾಹಿತಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಏಕೆಂದರೆ ನೀವು ಒಂದು ನಿರ್ದಿಷ್ಟ ಕ್ಲಾಸ್ಗಳನ್ನು ಒಂದು ಮಾಡ್ಯೂಲ್ ಗೆ ಸೇರಿಸಿದರೆ ಅದನ್ನು ಮಾಡುವುದು ತುಂಬಾ ಸುಲಭ ಅವರು ಪರಸ್ಪರ ಗೋಚರಿಸುತ್ತಾರೆ ಮತ್ತು ಅವರ ಎಲ್ಲ ಗೋಚರತೆಯನ್ನು ಯಾರೊ ಒಬ್ಬರಿಂದ ಮರೆಮಾಡುತ್ತಾರೆ ಅವರು ಒಂದೇ ಮಾಡ್ಯೂಲ್ ನಲ್ಲಿ ಇಲ್ಲ ಮತ್ತು ಹೀಗೆ ಆದ್ದರಿಂದ ಇದು ಪ್ಯಾಕೇಜಿಂಗ್ ನಲ್ಲಿರುವ ಅಂಶಗಳು ನೀವು ಹೇಗೆ ಮರುಬಳಕೆ ಮಾಡಲು ಬಯಸುತ್ತೀರಿ ಎಂಬುವಂತಹ ತಾಂತ್ರಿಕೇತರ ಅಂಶಗಳು ಸಾಕಷ್ಟು ಇರಬಹುದು ನೀವು ವಿವಿಧ ಮಾಡ್ಯೂಲ್ ಗಳಲ್ಲಿ ಏನನ್ನಾದರೂ ಮರುಬಳಕೆ ಮಾಡಲು ಬಯಸಿದರೆ ನೀವು ಅವುಗಳನ್ನು ಒಂದು ಮಾಡ್ಯೂಲ್ ಗೆ ಗಟ್ಟಿಯಾಗಿ ಇರಿಸಲು ಇಷ್ಟಪಡುವುದಿಲ್ಲ ಆದರೆ ಪ್ರತ್ಯೇಕ ಮಾಡ್ಯೂಲ್ ಹೊಂದಬಹುದು ಸುರಕ್ಷತೆಯು ವಿಷಯವಾಗಿರಬಹುದು ದಸ್ತಾವೇಜನ್ನು ಹಲವಾರು ಇತರ ಅಂಶಗಳಲ್ಲಿ ಅನುಷ್ಠಾನದ ಪ್ಯಾಕೇಜಿಂಗ್ ಆಯ್ಕೆಯ ಮೇಲೆ ಪರಿಣಾಮ ಬೀರಬಹುದು ಆದ್ದರಿಂದ ಈ ಮಾಡ್ಯೂಲ್ ನಲ್ಲಿ ಒಟ್ಟಾರೆಯಾಗಿ ಹೇಳುವುದಾದರೆ ಅಮೂರ್ತತೆಯನ್ನು ಡಿಸೈನ್ ಮತ್ತು ಕಪ್ಲಿಂಗ್ ಕೋಹೇಷನ್ ಸಮರ್ಪಕತೆ ಸಂಪೂರ್ಣತೆ ಮತ್ತು ಪ್ರಾಚೀನತೆಯ ವಿಷಯದಲ್ಲಿ ಕ್ಲಾಸ್ಗಳು ಮತ್ತು ಒಬ್ಜೆಕ್ಟ್ ಗಳನ್ನು ಡಿಸೈನ್ ಮಾಡಲು ಕೆಲವು ಗುಣಮಟ್ಟದ ಕ್ರಮಗಳನ್ನು ಹೊಂದಿರುವ ಪರಿಕಲ್ಪನೆಯನ್ನು ನಿಮಗೆ ಪರಿಚಯಿಸಲು ನಾವು ಪ್ರಯತ್ನಿಸುತ್ತೇವೆ ಮತ್ತು ನಂತರ ಮೂರು ಪ್ರಮುಖ ಕಾರ್ಯಾಚರಣೆಯ ಅಥವಾ ವಿಧಾನಗಳ ಆಯ್ಕೆ ಕ್ಲಾಸ್ ಗಳ ನಡುವಿನ ಸಂಬಂಧಗಳ ಆಯ್ಕೆ ಮತ್ತು ಅಂತಿಮವಾಗಿ ಅನುಷ್ಠಾನದ ಆಯ್ಕೆಯೊಂದಿಗೆ ವ್ಯವಹರಿಸುವ ಡಿಸೈನ್ ಅಂಶಗಳು ಇಡೀ ಡಿಸೈನ್ ನಲ್ಲಿ ಸಂಭವಿಸಬಹುದಾದ ಕೆಲವು ಪಿನ್ಪಾಯಿಂಟ್ ಗಳ ಬಗ್ಗೆ ಮಾತನಾಡಲು ನಾವು ಪ್ರಯತ್ನಿಸಿದ್ದೇವೆ ನಿಮಗೆ ಅಗತ್ಯವಿರುವ ಕೆಲವು ನಿಯತಾಂಕಗಳು ನೀವು ಡಿಸೈನ್ ನೊಂದಿಗೆ ಮುಂದುವರಿಯುವಾಗ ನೆನಪಿನಲ್ಲಿಡಿ ಮುಂದಿನ ವಾರದಲ್ಲಿ ನಾವು ಇದನ್ನು ಮಾಡ್ಯೂಲ್ ಗಳಲ್ಲಿ ಮುಂದಕ್ಕೆ ತೆಗೆದುಕೊಳ್ಳುತ್ತೇವೆ ಅಲ್ಲಿ ನಾವು ಒಬ್ಜೆಕ್ಟ್ ಗಳು ಮತ್ತು ಕ್ಲಾಸ್ ಗಳು ಮತ್ತು ಸಂಬಂಧಗಳನ್ನು ಗುರುತಿಸುವ ವಿಭಿನ್ನ ಅರೆ ರಚನಾತ್ಮಕ ತಂತ್ರಗಳನ್ನು ನಿಮಗೆ ಬಹಿರಂಗಪಡಿಸುತ್ತೇವೆ ಮತ್ತು ಈ ಮಾಡ್ಯೂಲ್ ನಲ್ಲಿ ನಾವು ಮಾತನಾಡಿದ ಈ ಎಲ್ಲಾ ತತ್ವಗಳನ್ನು ನೀವು ಮನಸ್ಸಿನಲ್ಲಿ ಸಹಿಸಿಕೊಳ್ಳಬೇಕು ಮತ್ತು ಹೆಚ್ಚು ಹೆಚ್ಚು ನೀವು ಅವುಗಳನ್ನು ಆಚರಣೆಗೆ ತರಬಹುದು ನೀವು ಕೆಲಸ ಮಾಡಲು ನೀಡಲಾದ ಒಬ್ಜೆಕ್ಟ್ ವ್ಯವಸ್ಥೆಯ ಉತ್ತಮ ಡಿಸೈನರ್ ಆಗುತ್ತೀರಿ